ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯ ಗ್ರೇಡಿಯಂಟ್ ಆಗಿ ವಿದ್ಯುತ್ ಕ್ಷೇತ್ರ ಹಿಂದಿನ ಉಪನ್ಯಾಸದಲ್ಲಿ ಯಾವುದೇ ಪಾಯಿಂಟ್ ನಲ್ಲಿ E ಅನ್ನು ಪೊಟೆನ್ಶಿಯಲ್ V ಯ ಮೈನಸ್ ಗ್ರೇಡಿಯಂಟ್ ಎಂದು ಬರೆಯಬಹುದು ಎಂದು ನಾವು ನೋಡಿದ್ದೇವೆ ಇಲ್ಲಿ V ಯನ್ನು ನಾವು ಈ ಉಪನ್ಯಾಸದಲ್ಲಿ ಲೆಕ್ಕ ಹಾಕಬೇಕು ಆದರೆ ಅದಕ್ಕೂ ಮೊದಲು ಈ ಗ್ರೇಡಿಯಂಟ್ ಆಪರೇಟರ್ ಎಂದರೆ ಏನು ಎಂದು ಅರ್ಥಮಾಡಿಕೊಳ್ಳೋಣ ಗ್ರೇಡಿಯಂಟ್ ನಾವು x ಗೆ ಸಂಬಂಧಿಸಿದಂತೆ x ದಿಕ್ಕಿನಲ್ಲಿ ಪಾರ್ಷಿಯಲ್ ಡಿರೈವೇಟಿವ್ ಕೂಡಿಸು y ಪಾರ್ಷಿಯಲ್ y ಕೂಡಿಸು z ಪಾರ್ಷಿಯಲ್ z ಗಳಾಗಿ ಬರೆದಿದ್ದೇವೆ ಆದ್ದರಿಂದ ನಾವು ಈಗ ಈ ಆಪರೇಟರ್ ಅನ್ನು ಮೂರು ರೂಪಗಳಲ್ಲಿ ಬಳಸುತ್ತೇವೆ E ಯ ಡೈವರ್ಜೆನ್ಸ್ ಅನ್ನು ಲೆಕ್ಕಾಚಾರ ಮಾಡಲು ನಾವು ಇದನ್ನು ಬಳಸಿದ್ದೇವೆ E ಯ ಕರ್ಲ್ ಅನ್ನು ಲೆಕ್ಕಾಚಾರ ಮಾಡಲು ನಾವು ಇದನ್ನು ಬಳಸಿದ್ದೇವೆ ಮತ್ತು ಈಗ ನೀವು ಬಯಸಿದರೆ ಸ್ಕೇಲಾರ್ ಕ್ಷೇತ್ರದ ಗ್ರೇಡಿಯಂಟ್ ಅನ್ನು ಲೆಕ್ಕಹಾಕಲು ನಾವು ಇದನ್ನು ಬಳಸಿದ್ದೇವೆ ಈ ಗ್ರೇಡಿಯಂಟ್ ನ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಅದು E ಮತ್ತು V ಹೇಗೆ ಸಂಬಂಧಿಸಿದೆ ಎಂಬುದರ ಕುರಿತು ಒಳನೋಟಗಳನ್ನು ನೀಡುತ್ತದೆ ಗ್ರೇಡಿಯಂಟ್ ಅನ್ನು ಹೀಗೆ ಲೆಕ್ಕಹಾಕುವ ಮೂಲಕ ವ್ಯಾಖ್ಯಾನಿಸಲಾಗಿದೆ ಎಂದು ನೀವು ನೋಡುತ್ತೀರಿ ಸ್ಕೇಲಾರ್ ಕ್ಷೇತ್ರವಿದೆ ಎಂದು ಭಾವಿಸೋಣ ಈಗ ನಾನು ಇದನ್ನು ಫೈ ಆರ್ ಎಂದು ಬರೆಯುತ್ತೇನೆ ಸಂಭಾವ್ಯವೇ ಆಗಬೇಕಾಗಿಲ್ಲ ಕೋಣೆಯಲ್ಲಿ ತಾಪಮಾನ ವಿತರಣೆ ಎಂದು ಹೇಳಬಹುದು ನಾವು ಏನು ನೋಡಿದ್ದೇವೆ ನಾನು ಎರಡು ಪಾಯಿಂಟ್ ಗಳನ್ನು ತೆಗೆದುಕೊಂಡು ವ್ಯತ್ಯಾಸವನ್ನು ಲೆಕ್ಕ ಹಾಕಿದರೆ ಇದು ಪಾಯಿಂಟ್ 2 ಎಂದು ಹೇಳೋಣ ಇದು ಪಾಯಿಂಟ್ 1 ಈಗ ಪಾಯಿಂಟ್ 2 ರಲ್ಲಿ T ಮೈನಸ್ ಪಾಯಿಂಟ್ 1 ರಲ್ಲಿ T ಎಂದು ಬರೆಯೋಣ ಇದನ್ನು x ಗೆ ಸಂಬಂಧಿಸಿದಂತೆ T ಯ ಪಾರ್ಷಿಯಲ್ ಡಿರೈವೇಟಿವ್ ಡೆಲ್ಟಾ x ಕೂಡಿಸು y ಗೆ ಸಂಬಂಧಿಸಿದಂತೆ T ಯ ಪಾರ್ಷಿಯಲ್ ಡಿರೈವೇಟಿವ್ ಡೆಲ್ಟಾ y ಕೂಡಿಸುz ಗೆ ಸಂಬಂಧಿಸಿದಂತೆ T ಯ ಪಾರ್ಷಿಯಲ್ ಡಿರೈವೇಟಿವ್ ಡೆಲ್ಟಾ z ನಿಂದ ನೀಡಲಾಗಿದೆ ಇದನ್ನು ನಾವು T ಡಾಟ್ ಡೆಲ್ಟಾ l ನ ಗ್ರೇಡಿಯಂಟ್ ಎಂದು ಸೂಚಿಸುತ್ತೇವೆ ಆದ್ದರಿಂದ ಗ್ರೇಡಿಯಂಟ್ ಒಂದು ಬಿಂದುವಿನಿಂದ ಹತ್ತಿರದ ಬಿಂದುವಿಗೆ ಹೋಗುವಾಗ ಸ್ಕೇಲಾರ್ ಕ್ಷೇತ್ರದ ಬದಲಾವಣೆಗೆ ಸಂಬಂಧಿಸಿದೆ ನೆನಪಿಡಿ ಒಂದು ಆಯಾಮದಲ್ಲಿ ddx ಬಾರಿ Δx ಎಂಬುದು ಬದಲಾವಣೆಯಾಗಿದೆ ಈ ಸಮೀಕರಣವು ಅದರ ಮೂರು ಆಯಾಮದ ಸಾದೃಶ್ಯ ಆಗಿದೆ

l ಇದನ್ನು ನಾವು ಹೇಗೆ ದೃಶ್ಯೀಕರಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಆದ್ದರಿಂದ ನಾನು ಸ್ಥಿರ ತಾಪಮಾನದ ಮೇಲ್ಮೈಗಳನ್ನು ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ಅದರಿಂದ ನಾವು ಏನು ಅರ್ಥೈಸುತ್ತೇವೆ ನಾನು ಪೆಟ್ಟಿಗೆಯನ್ನು ತೆಗೆದುಕೊಂಡು ಎಲ್ಲಾ ಮೇಲ್ಮೈಗಳನ್ನು ಒಂದೇ ತಾಪಮಾನದಲ್ಲಿ ಇಡುತ್ತೇನೆ ಎಂದು ಭಾವಿಸೋಣ T 100 ಡಿಗ್ರಿ ಗಳಿಗೆ ಸಮನಾಗಿರುತ್ತದೆ ಅಥವಾ ಸ್ಥಿರ ಸಂಭಾವ್ಯ ಮೇಲ್ಮೈಗಳನ್ನು ಸಹ ನೋಡೋಣ ನಾನು ಲೋಹೀಯ ಜ್ಯಾಮಿತಿಯನ್ನು ತೆಗೆದುಕೊಂಡು ಅದನ್ನು ಬ್ಯಾಟರಿ ಗೆ ಸಂಪರ್ಕಿಸುತ್ತೇನೆ ಎಂದು ಭಾವಿಸೋಣ ಬ್ಯಾಟರಿ ಯ ಇನ್ನೊಂದು ಬದಿಯು ನೆಲಕ್ಕೆ ಸಂಪರ್ಕಿಸಿದೆ ಇದರಿಂದಾಗಿ ಎಲ್ಲ ಸಂಭಾವ್ಯತೆಯು V ಅಥವಾ ಇಎಂಎಫ್ ಗೆ ಸಮಾನವಾಗಿರುತ್ತದೆ ಆಗ ಇದು ಸ್ಥಿರ ಸಂಭಾವ್ಯ ಮೇಲ್ಮೈಯಾಗಿದೆ ನಂತರ V ಯ ಗ್ರೇಡಿಯಂಟ್ ಅಥವಾ T ಯ ಗ್ರೇಡಿಯಂಟ್ ಸ್ಥಿರಕ್ಕೆ ಲಂಬವಾಗಿರುತ್ತದೆ ಈ ಪ್ರಕ್ರಿಯೆಯನ್ನು ನಾವು ತಾಪಮಾನ ಅಥವಾ ಸಂಭಾವ್ಯ ಮೇಲ್ಮೈ ಬಗ್ಗೆ ಮಾತನಾಡುತ್ತಿದ್ದೇವೆ ಅದನ್ನು ನಾವು ಹೇಗೆ ದೃಶ್ಯೀಕರಿಸುತ್ತೇವೆ ಅದನ್ನು ಅರ್ಥಮಾಡಿಕೊಳ್ಳಲು ಈ ಸ್ಥಿರ ಸಂಭಾವ್ಯ ಮೇಲ್ಮೈಯನ್ನು ಮಾಡೋಣ ಪಾಯಿಂಟ್ 1 ರಿಂದ ಪಾಯಿಂಟ್ 2 ಗೆ ಹೋಗುವಾಗ ನನಗೆ ತಿಳಿದಿದೆ ಸಂಭಾವ್ಯತೆಯ ಬದಲಾವಣೆಯು V ಡಾಟ್ ಡೆಲ್ಟಾ l ನ ಗ್ರೇಡ್ ಗೆ ಸಮಾನವಾಗಿರುತ್ತದೆ ನಾವು ಸ್ಥಿರ ಸಂಭಾವ್ಯ ಮೇಲ್ಮೈಯಲ್ಲಿ ಚಲಿಸಿದರೆ ಡೆಲ್ಟಾ V ಯು 0 ಗೆ ಸಮನಾಗಿರುತ್ತದೆ ಮತ್ತು V ಡಾಟ್ ಡೆಲ್ಟಾ l ನ ಗ್ರೇಡ್ 0 ಆಗಿದೆ ಇದು V ಗ್ರೇಡ್ ನ ಮಾಡ್ಯುಲಸ್ l ನ ಮಾಡ್ಯುಲಸ್ ಡೆಲ್ಟಾ ಎಲ್ ಮತ್ತು V ಯ ಗ್ರೇಡ್ ನಡುವಿನ ಕೋನದ ಕೊಸೈನ್ ಗೆ ಸಮನಾಗಿರುತ್ತದೆಮತ್ತು ಇದು 0 ಆಗಿದೆ ನೀವು ಸ್ಥಿರ ಸಂಭಾವ್ಯ ಮೇಲ್ಮೈಯಲ್ಲಿ ಚಲಿಸುತ್ತಿದ್ದರೆ ಯಾವಾಗಲೂ 0 ಅಂದರೆ ಕೊಸೈನ್ ಥೀಟಾ 0 ಕ್ಕೆ ಸಮಾನವಾಗಿರುತ್ತದೆ ಅಥವಾ ಥೀಟಾ 90 ಡಿಗ್ರಿಗಳಿಗೆ ಸಮಾನವಾಗಿರುತ್ತದೆ ನಾವು ಈಗ ನೋಡಿದ ಸಂಗತಿಯೆಂದರೆ ಡೆಲ್ಟಾ l ಮತ್ತು ಗ್ರೇಡಿಯಂಟ್ ನಡುವಿನ ಕೋನವು 90 ಡಿಗ್ರಿ ಇದರರ್ಥ ಗ್ರೇಡಿಯಂಟ್ ಸ್ಥಿರ ಸಂಭಾವ್ಯ ಮೇಲ್ಮೈಗೆ ಲಂಬವಾಗಿರುತ್ತದೆ ಆದರೆ ಇನ್ನೂ ಈ ದಿಕ್ಕಿನ ಬಗ್ಗೆ ನಮಗೆ ಖಚಿತವಿಲ್ಲ ಇದು ಹೆಚ್ಚಿನ ಸಂಭಾವ್ಯದಿಂದ ಕಡಿಮೆ ಪೊಟೆನ್ಶಿಯಲ್ ಗೆ ಅಥವಾ ಕಡಿಮೆ ಸಂಭಾವ್ಯದಿಂದ ಹೆಚ್ಚಿನ ಪೊಟೆನ್ಶಿಯಲ್ ಗೆ ಹೋಗುತ್ತದೆಯೇ ಅದನ್ನೂ ನೋಡಲು ತುಂಬಾ ಸುಲಭ VV l When V0 then VV

cosθ0 or θ90o ಕೊಸೈನ್ ಥೀಟಾ 1 ಕ್ಕೆ ಸಮನಾಗಿದ್ದರೆ ಅಥವಾ 0 ಗಿಂತ ಹೆಚ್ಚಿನದಾಗಿದ್ದರೆ V ಡಾಟ್ ಡೆಲ್ಟಾ l ನ ಗ್ರೇಡ್ 0 ಗಿಂತ ದೊಡ್ಡದಾಗಿದೆ ಮತ್ತು ನಾನು ಚಲಿಸುತ್ತಿದ್ದೇನೆ ಇದು 0 ಕ್ಕಿಂತ ಹೆಚ್ಚಿರುವುದರಿಂದ ಇದರರ್ಥ ನಾವು ಕಡಿಮೆಯಿಂದ ಹೆಚ್ಚಿನ ಸಂಭಾವ್ಯಕ್ಕೆ ಚಲಿಸುತ್ತಿದ್ದೇವೆ ಆದ್ದರಿಂದ cosθ 1 ಕ್ಕೆ ಸಮ ಅಥವಾ 0 ಕ್ಕಿಂತ ಹೆಚ್ಚಿನದು ಧನಾತ್ಮಕತೆಯನ್ನು ಸೂಚಿಸುತ್ತದೆ ಅಂದರೆ cosθ ಸಕಾರಾತ್ಮಕವಾಗಿದ್ದರೆ ನಾನು ಕೆಳಗಿನಿಂದ ಹೆಚ್ಚಿನ ಸಂಭಾವ್ಯಕ್ಕೆ ಚಲಿಸುತ್ತಿದ್ದೇನೆ ಆದ್ದರಿಂದ ಗ್ರಾಡ್ V ಡಾಟ್ ಡೆಲ್ಟಾ l 0 ಕ್ಕಿಂತ ದೊಡ್ಡದಾಗಿದ್ದರೆ ಕೆಳಗಿನಿಂದ ಹೆಚ್ಚಿನ ಸಂಭಾವ್ಯಕ್ಕೆ ಚಲಿಸುವುದನ್ನು ಸೂಚಿಸುತ್ತದೆ ಅಂದರೆ ಡೆಲ್ಟಾ V ಕಡಿಮೆ ಸಂಭಾವ್ಯದಿಂದ ಹೆಚ್ಚಿನ ಪೊಟೆನ್ಶಿಯಲ್ ನ ದಿಕ್ಕಿನಲ್ಲಿದೆ ಆದ್ದರಿಂದ ಇದರ ಅರ್ಥವೇನೆಂದು ನಾವು ಜ್ಯಾಮಿತೀಯವಾಗಿ ನೋಡೋಣ ನನ್ನ ಬಳಿ ಎರಡು ಕಾನ್ಸ್ಟಂಟ್ ಪೊಟೆನ್ಶಿಯಲ್ ಸರ್ಫೇಸ್ ಗಳಿವೆ ಎಂದು ಭಾವಿಸೋಣ ಒಂದು ಇದು ಇನ್ನೊಂದು ಇದು ಇದು V2 ಇದು V1 ಮತ್ತು V2 ವು V1 ಗಿಂತ ದೊಡ್ಡದಾಗಿದೆ ಎಂದು ಹೇಳೋಣ ನಂತರ ಗ್ರೇಡಿಯಂಟ್ ಪ್ರತಿ ಹಂತದಲ್ಲಿ ಇದಕ್ಕೆ ಲಂಬವಾಗಿರುತ್ತದೆ ಮತ್ತು ಎಲ್ಲೆಡೆ ಹೆಚ್ಚಿನ ಸಂಭಾವ್ಯದ ಕಡೆಗೆ ಸೂಚಿಸುತ್ತದೆ ಈಗ ವಿದ್ಯುತ್ ಕ್ಷೇತ್ರವು V ಯ ಮೈನಸ್ ಗ್ರಾಡ್ ಎಂದು ನೆನಪಿಡಿ ಮತ್ತು ಇದರರ್ಥ ವಿದ್ಯುತ್ ಕ್ಷೇತ್ರವು ಹೆಚ್ಚಿನ ಪೊಟೆನ್ಶಿಯಲ್ ನಿಂದ ಕಡಿಮೆ ಸಂಭಾವ್ಯಕ್ಕೆ ಇರುತ್ತದೆ ವಿದ್ಯುತ್ ಕ್ಷೇತ್ರವು ಇತರ ದಿಕ್ಕಿನಲ್ಲಿ ಸೂಚಿಸುತ್ತದೆ ಇಲ್ಲಿ ವಿದ್ಯುತ್ ಕ್ಷೇತ್ರವು ಹೆಚ್ಚಿನದರಿಂದ ಕಡಿಮೆ ಸಾಮರ್ಥ್ಯಕ್ಕೆ ಸೂಚಿಸುತ್ತದೆ ಆದ್ದರಿಂದ ಗ್ರೇಡಿಯಂಟ್ ಮತ್ತು ಕಾನ್ಸ್ಟಂಟ್ ಪೊಟೆನ್ಶಿಯಲ್ ಸರ್ಫೇಸ್ ಗಳ ನಡುವಿನ ಸಂಬಂಧವನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಗ್ರೇಡಿಯಂಟ್ ಸ್ಥಿರ ಸಂಭಾವ್ಯ ಮೇಲ್ಮೈಗಳಿಗೆ ಸಂಬಂಧಿಸಿದೆ ವಾಸ್ತವವಾಗಿ ಗ್ರೇಡಿಯಂಟ್ ಇದಕ್ಕೆ ಲಂಬವಾಗಿರುತ್ತದೆ ಮತ್ತು ವಿದ್ಯುತ್ ಕ್ಷೇತ್ರದ ಬಿಂದುಗಳು ಕಡಿಮೆಯಿಂದ ಹೆಚ್ಚಿನ ಸಂಭಾವ್ಯದವರೆಗೆ ಮತ್ತು ವಿದ್ಯುತ್ ಕ್ಷೇತ್ರದ ಬಿಂದುಗಳು ಹೆಚ್ಚಿನದರಿಂದ ಕಡಿಮೆ ಸಂಭಾವ್ಯದವರೆಗಿನ ದಿಕ್ಕಿನಲ್ಲಿರುತ್ತವೆ ಏಕೆಂದರೆ ಗ್ರೇಡಿಯಂಟ್ ಮೈನಸ್ ಆಗಿರುತ್ತದೆ ಇದಲ್ಲದೆ ನಾವು ಸಂಭಾವ್ಯತೆಯನ್ನು ಏಕೆ ವ್ಯಾಖ್ಯಾನಿಸಬಹುದು ನೀವು ಅದನ್ನು ನೋಡಿದ್ದೀರಿ E ಯ ಕರ್ಲ್ 0 ಆಗಿರುವುದರಿಂದ ಮತ್ತು ನಾನು ವಿದ್ಯುತ್ ಕ್ಷೇತ್ರವನ್ನು V ಯ ಮೈನಸ್ ಗ್ರೇಡ್ ಎಂದು ಬರೆಯಬಹುದು ಎಂದು ಇದು ಸೂಚಿಸುತ್ತದೆ ಇದರರ್ಥ ನಾನು ಈ ಎರಡನ್ನೂ ಒಟ್ಟಿಗೆ ಸೇರಿಸಿದರೆ ಇದರರ್ಥ ಯಾವುದೇ ಪ್ರಮಾಣದ ಗ್ರೇಡಿಯಂಟ್ ನ ಕರ್ಲ್ 0 ಆಗಿರುತ್ತದೆ ಇದು ಗಣಿತದ ಸಾದ್ರಿಶ್ಯ ನೋಡಲು ತುಂಬಾ ಸುಲಭ E0 implies E V V0 ಆದ್ದರಿಂದ ನಾವು ಅದನ್ನು ಭೌತಿಕ ತತ್ವಗಳಿಂದ ವಾದಿಸಿದ್ದೇವೆ ಆದರೆ ನಾವು ನೋಡೋಣ ಗ್ರೇಡಿಯಂಟ್ ನ ಕರ್ಲ್ ಪ್ರಮಾಣ x ಪಾರ್ಷಿಯಲ್ x ಜೊತೆಗೆ y ಪಾರ್ಷಿಯಲ್ y ಜೊತೆಗೆ z ಪಾರ್ಷಿಯಲ್ z ಕ್ರಾಸ್ ಪ್ರಾಡಕ್ಟ್ x ∂V ∂x ಜೊತೆಗೆ y ∂V∂y ಜೊತೆಗೆ z ∂V ∂z ನಾವು z ಘಟಕವನ್ನು ನೋಡೋಣ x ಕ್ರಾಸ್ x ನನಗೆ 0 ನೀಡುತ್ತದೆ x ಕ್ರಾಸ್ y ನನಗೆ z ನೀಡುತ್ತದೆ ಅದು 2V∂x∂yಆಗಿರುತ್ತದೆ ನಾನು z ಘಟಕವನ್ನು ಮಾತ್ರ ನೋಡುತ್ತಿದ್ದೇನೆ ಆದ್ದರಿಂದ x ಕ್ರಾಸ್ z ನನಗೆ 'y' ನೀಡುತ್ತದೆ ನಾನು ಅದರ ಬಗ್ಗೆ ಚಿಂತಿಸುತ್ತಿಲ್ಲ y ಕ್ರಾಸ್ x ನನಗೆ z ನೀಡುತ್ತದೆ ಆದರೆ ಮೈನಸ್ ಚಿಹ್ನೆಯೊಂದಿಗೆ ಆದ್ದರಿಂದ ಇದು ಮೈನಸ್2V∂x∂yಆಗಿರುತ್ತದೆ ಮತ್ತು ಅದು 0 ಆಗಿದೆ x∂xy∂yz∂z×x∂V∂xy∂V∂yz∂V∂z z component z2V∂x∂y 2V∂x∂y0 ಆದ್ದರಿಂದ 0 ಆಗಿರುವ ಈ ಕರ್ಲ್ V ಮೈನಸ್ ಗ್ರಾಡ್ V ಗೆ ಸಮನಾಗಿರುತ್ತದೆ ಮತ್ತು ಕರ್ಲ್ ನ ಗ್ರೇಡಿಯಂಟ್ 0 ಆಗಿರುತ್ತದೆ ಇವೆಲ್ಲವೂ ಪರಸ್ಪರ ಸಂಬಂಧ ಹೊಂದಿವೆ ಮುಂದೆ ನಾವು ಮಾಡಲು ಬಯಸುವುದು ಚಾರ್ಜ್ ವಿತರಣೆಯ ಸಂಭಾವ್ಯತೆಗಾಗಿ ಎಕ್ಸ್ಪ್ರೆಶನ್ ಅನ್ನು ಬರೆಯುವುದು ಅಥವಾ ಲೆಕ್ಕಹಾಕುವುದು ವಿದ್ಯುತ್ ಕ್ಷೇತ್ರದ ಸಮೀಕರಣಗಳಂತೆಯೇ ಸಂಭಾವ್ಯತೆಗಾಗಿ ಸಮೀಕರಣವನ್ನು ಪಡೆಯಿರಿ ನಾವು ಹಾಗೆ ಮಾಡಲು ಬಯಸುತ್ತೇವೆ ಏಕೆಂದರೆ E ವೆಕ್ಟರ್ ಪ್ರಮಾಣ ಎಂದು ನೀವು ಈಗ ಗಮನಿಸಿರಬಹುದು ಆದ್ದರಿಂದ ನಾನು E ಅನ್ನು ಲೆಕ್ಕಹಾಕಲು ಬಯಸಿದಾಗ ನಾನು ಮೂರು ಪ್ರಮಾಣಗಳನ್ನು ಲೆಕ್ಕ ಹಾಕಬೇಕು ಮತ್ತೊಂದೆಡೆ ನಾನು ಈಗ ಸ್ಕೇಲಾರ್ ಪ್ರಮಾಣವಾಗಿರುವ ಪೊಟೆನ್ಶಿಯಲ್ ಅನ್ನು ಲೆಕ್ಕ ಹಾಕಿದರೆ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಹಾಕುವುದು ತುಂಬಾ ಸುಲಭವಾಗುತ್ತದೆ ಏಕೆಂದರೆ ನಾನು ಸ್ಕೇಲಾರ್ ಪ್ರಮಾಣದ ಗ್ರೇಡಿಯಂಟ್ ತೆಗೆದುಕೊಂಡು ಅದರ ಮೇಲೆ ವಿದ್ಯುತ್ ಕ್ಷೇತ್ರವನ್ನು ಪಡೆಯಬಹುದು ಮುಂದಿನ ಉಪನ್ಯಾಸದಲ್ಲಿ ನಾವು ಈ ಎರಡು ಕಾರ್ಯಗಳನ್ನು ನಿರ್ವಹಿಸುತ್ತೇವೆ